ಉದಾಹರಣೆಗೆ 2D ತೆಗೆದುಕೊಳ್ಳುವ ನಾನು 3D ಅಲ್ಲಿ ಬಿಡಿಸಲು ಪ್ರಯತ್ನಿಸಬೇಕು ಇದು ನನ್ನ x y ಈ ಆಕ್ಸಿಸ್ ಏನಾಗಿರಬೇಕು z ಅಲ್ಲ2D ಯಲ್ಲಿ z ಇಲ್ಲ ನನ್ನ ವೇರಿಯಬಲ್ ಗಳು ಹೀಗೆ ಇವೆ ಎಂದು ನಿಮಗೆ ತಿಳಿದಿದೆ ಈ ಕಾರ್ಡಿ ನೆಟ್ ಗಳು ನನ್ನ Yee ಸೆಲ್ ನಲ್ಲಿ ಇವೆ ನಾನು ಎಷ್ಟು Yee ಸೆಲ್ ಗಳನ್ನು ಬಿಡಿಸಿರುವೆ 1 ಅಥವಾ 4 ವಿದ್ಯಾರ್ಥಿ 4 4 Yeeಸೆಲ್ ಗಳನ್ನು ಬಿಡಿಸಿರುವೆ ಇಲ್ಲಿಂದ ನಾವು ಇಷ್ಟೇ ಹೋಗಲು ಆಗುವುದು ನಾವು ಟಾಪ್ ವಿವ ನೋಡೋಣ ಇದು ಯಾವ ರೀತಿ ಕಾಣುತ್ತದೆ ನಾನು ಇದನ್ನು ಇಲ್ಲಿ ಬಿಡಿಸುತ್ತೇನೆ x ಇಲ್ಲಿದೆ ಇದು ಎಷ್ಟು ಅಂತರದಲ್ಲಿದೆ ಡೆಲ್ಟಾ y ನಾವು ಯಾವ ಈಕ್ವೇಶನ್ ಗಳನ್ನು ಬಳಸಬೇಕು ನಾವು ಅನ್ನು ಬಳಸಬಹುದು ಇದು ಗೆ ಸಂಬಂಧಿಸಿದೆ ನಾವು ಯಾವ ಪೋಲಾರೈಸೇಶನ್ ನೋಡುತ್ತಿರುವೆ ನಾವು TE ಪೋಲಾರೈಸೇಶನ್ ನೋಡುತ್ತಿದ್ದೇವೆ TE ಪೋಲಾರೈಸೇಶನ್ ನಲ್ಲಿ ಇರುವುದು ಈ ಬಾಣದ ಗುರುತು ಯಾವ ವ್ಯಾಲ್ಯೂ ವನ್ನು ಸೂಚಿಸುತ್ತಿದೆ ಈ ಅನ್ನೋನ್ ಗಳು ಯಾವುದಕ್ಕೆ ಸಂಬಂಧಿಸಿದ್ದು ವಿದ್ಯಾರ್ಥಿ E x ಮತ್ತು ನನ್ನ ಎಲ್ಲಿದೆ ಇದು ಮಧ್ಯದಲ್ಲಿ ಇರುವುದುಇದನ್ನು ನಾನು ಇಲ್ಲಿಯೂ ಆಯ್ಕೆ ಮಾಡಬಹುದಿತ್ತು ಇದು ಪರವಾಗಿಲ್ಲ ಸರಿ ನಾವು ಈ ಇಕ್ವೇಶನ್ ಬರೆಯೋಣ ಆದ್ದರಿಂದ ಇದು ಮೊದಲನೆಯದು

ಇದು ನನ್ನ ಮತ್ತು ಇದು

ಇದನ್ನು ಮತ್ತೆ ಬರೆಯೋಣ ನಾನು ಇದರಿಂದ ಯಾವುದನ್ನು ಡಿವೈಡ್ ಮಾಡಬೇಕು ಇದು ಮೊದಲನೇ ಟರ್ಮ್ ಮತ್ತು ಎರಡನೇ ಟರ್ಮ್ ಏನೋ ಸರಿ ಇಲ್ಲ ಇದು ಇಲ್ಲಿ ಒರಿಜಿನ್ ಅನ್ನು i ಪ್ಲಸ್ ನಲ್ಲಿ ಇವ್ಯಾಲ್ಯುವೆಟ್ ಮಾಡಲಾಗುತ್ತದೆ ಇದು ಆಗಿರಬೇಕು ಇದು ವಿದ್ಯಾರ್ಥಿ ಅದು j ಹೌದು ನಾವು ಕೇವಲ x ಕಾರ್ಡಿನಟ್ ಚೇಂಜ್ ಮಾಡುತ್ತಿರುವೆ ಆದ್ದರಿಂದ ಇಲ್ಲಿ ಇರಬೇಕು ಇದು ಇವ್ಯಾಲ್ಯುವೆಟ್ ಆಗುತ್ತಿಲ್ಲ ಇದು ಇಲ್ಲಿ 00 ಒರಿಜಿನ್ ಆಗಿದ್ದರೆ ಅನ್ನು ಇವ್ಯಾಲ್ಯುವೆಟ್ ಹಾಫ್ ಇಂತಿಜಾರ್ ನಲ್ಲಿ ಮಾಡುತ್ತಿಲ್ಲ ಬದಲಿಗೆ ಇಂತಿಜಾರ್ ಇನ್ಸ್ತನ್ಸ್ ನಲ್ಲಿ ಮಾಡುತ್ತಿರುವೆ ನಾನು ಈ ಎಲ್ಲವನ್ನು ಮತ್ತೆ ಬರೆಯುವೆ ಆದ್ದರಿಂದ ಇದು ಸರಿಯೇ ಇದು ಸರಿ ಕಾಣುವುದೇ ನಾವು ಇದು ಮತ್ತು ಇದರ ದಿಫರೆನ್ಸ್ ತೆಗೆಯುತ್ತಿದ್ದೇವೆ ಆದ್ದರಿಂದ ನ ಲೊಕೇಶನ್ ಒಂದ ಆಗಿದೆ ಆದ್ದರಿಂದ ಇದು ಆಗುವುದು ಇದು ಸರಿ ನಾವು ಬರೆಯೋಣ ನಾವು ಇಕ್ವೇಶನ್ ಬರೆಯೋಣ ನಮ್ಮ ಹೀಗಿದೆ ಮತ್ತು ನಾವು ಕೇವಲ z ಕಾಂಪೊನೆಂಟ್ ಮಾತ್ರ ನೋಡುತ್ತಿರುವೇವು ಇದು ಏನು ಆಗುವುದು ಮೊದಲೇ ಟರ್ಮ ಇಲ್ಲಿ ಮೈನಸ್ ಇದೆ ಅಲ್ಲವೇ ಆದ್ದರಿಂದ ಇದು ನಮಗೆ ಬೇಕಾದ ಎಕ್ಸ್ಪ್ರೆಶನ್ ಇದು ಸರಿ ನಾನು ಬೇರೆ ಬಣ್ಣ ಉಪಯೋಗಿಸುತ್ತೇನೆ ಇದು ಗ್ರೀಡ್ಇದನ್ನೇ ನಾನು ಪರಿಗಣಿಸುತ್ತಿದೇನೇ ಇದು ನಮ್ಮ ಎಕ್ಸ್ಪ್ರೆಶನ್ ಅಲ್ಲವೇ ಮೊದಲನೆಯದು y ನ ಮೇಲಿನ ಪಾರ್ಷಿಯಲ್ ಡಿರೈವೇಟಿವ್ ಆದ್ದರಿಂದ ಈ ಎಕ್ಸ್ಪ್ರೆಷನ್ ನಾನು ಬರೆದಿರುವುದು ತಪ್ಪು ಇದು x ನಾವು ಮೊದಲಿನಿಂದ ಪ್ರಾರಂಭಿಸೋಣ ಈ ಸಲ ನಮಗೆ ಸರಿಯಾಗಿ ಬರಬೇಕು ನಾವು ಮೊದಲನೇ ಸಲ ಅನ್ನು ನೋಡುತ್ತಿರುವುದು ಹಾಗಾದರೆ ನ ಲೋಕೇಶನ್ ಏನು ನಾನು ಇದನ್ನು ಇದರಿಂದ ಕಳೆಯುತ್ತಿರುವವೇ ಅಲ್ಲವೇ ಆದ್ದರಿಂದ ಸರಿ ಮತ್ತು ವಿದ್ಯಾರ್ಥಿj ಈಗ ನಮಗೆ ದೊರೆಯುತ್ತಿದೆ ಮುಂದಿನ ಟರ್ಮ ಇದು ಮೈನಸ್ ಅಲ್ಲವೇ ನಾವು ಇದು ಬರೆಯ ಬೇಕಾಗಿರಲಿಲ್ಲ ಆದರೆ ಇದು ಉತ್ತಮ ಪ್ರಾಕ್ಟೀಸ್ ನಾವು ಹಿಂದೆ ಹೋಗೋಣ ನಾವು ಸ್ಟೆಬಿಲಿಟಿ ಕ್ರೈಟೀರಿಯ ಮಾಡಬೇಕೆಂದಿದ್ದೇವೆ ನಾವು ವೇವು ತೆಗೆದುಕೊಳ್ಳುವ ಕನಿಷ್ಠ ದೂರವನ್ನು ಕಂಡುಹಿಡಿಯಬೇಕಾಗಿದೆ ನಾವು ಟಾಪ್ ವೀವ್ ನೋಡಿದಾಗ 4 ವ್ಯಾಲ್ಯೂಗಳು ಅಂದರೆ ಒಂದು Yee ಸೆಲ್ ನ ಎಲ್ಲಾ 4 ವ್ಯಾಲ್ಯೂಗಳು ಅನ್ನು ಕಂಡು ಕಂಡುಹಿಡಿಯುವಲ್ಲಿ ಇನ್ವಾಲ್ವ್ ಆಗಿದೆ ಇದು ನನ್ನ ಫ್ಯೂಚರ್ ಟೈಮ್ ನಲ್ಲಿ ಉಳಿದವೆಲ್ಲ ಹಿಂದಿನ ಇವೆಲ್ಲಾ n ನಲ್ಲಿ ಆಗುತ್ತಿವೆ ಅಲ್ಲವೇ ಇವೆಲ್ಲವುಗಳಲ್ಲಿ ಯಾವುದು ಕನಿಷ್ಠ ಡಿಸ್ಟೆನ್ಸ್ ಅದು ನೀವು 4 ಪಾಯಿಂಟು ಗಳ ನಡುವೆ ನಡುವಿನ ಅಂತರ ನಾನು 4 ಬಾಣದ ಗುರುತನ್ನು ಬಿಡಿಸಿದ್ದೇನೆ 1 2 3 ಮತ್ತು 4 ಯಾವುದು ಕನಿಷ್ಠ ದೂರ ಡ್ಯಾಶ್ ಗ್ರೀನ್ ಲೈನ್ ಅಲ್ಲವೇ ನಾವು ಫಿಸಿಕಲ್ಲಿ ಚಲಿಸುತ್ತಿರುವ ವೇವು ಬಗ್ಗೆ ಚರ್ಚಿಸುತ್ತಿದ್ದೇವೆ ಈಗ ನಾವು ಟೈಮ್ ಮಾಡೋಣ ವೇವು ಮುಂದಿನ ಹತ್ತಿರದ ಪಾಯಿಂಟ್ ಗೆ ಹೋಗುವ ಮುನ್ನ ನಾವು ಟೈಮ್ ಅಪ್ಡೇಟ್ ಮಾಡಬೇಕು ಆದ್ದರಿಂದ ಚಲಿಸಲು ಕನಿಷ್ಠ ಬೇಕಾದ ಸಮಯ ಬೆಸ್ಟ್ ಕೇಸ್ ವೇವು ಚಲಿಸುವಾಗ ಆಗುವುದು ಉದಾಹರಣೆಗೆ ಈ ದಿಕ್ಕಿನಲ್ಲಿ ಹೀಗೆ ಇದರಿಂದ ಇದು ಕನಿಷ್ಠ ಏಕೆಂದರೆ ಇದು ಉದ್ದವಿದೆ ಉದಾಹರಣೆಗೆ ಈ ಡಿಸ್ಟೆನ್ಸ್ ಏಕೆಂದರೆ ಇದು ಡಯಾಗನಲ್ ಆದ್ದರಿಂದ ಡಿಸ್ಟೆನ್ಸ್ ಎಷ್ಟು ಗ್ರಿಡ್ ಸ್ಪೇಸಿಂಗ್ ಇಲ್ಲಿ c ಬೆಳಕಿನ ವೇಗ ಅಲ್ಲ ಟೈಮ್ ಅಪ್ಡೇಟ್ ಮಾಡುವ ಮೊದಲು ಇದು ಚಲಿಸುವುದು ಇದನ್ನು ಪಾಯಿಂಟ್ a ಮತ್ತು ಇವನ್ನು ಪಾಯಿಂಟ್ b ಎಂದು ಕರೆಯೋಣ ಯು ಪಾಯಿಂಟ್ a ಇಂದ ಪಾಯಿಂಟ್ b ಗೆ ಚಲಿಸುತ್ತಿದೆ ಇದು ಚಲಿಸುವ ಮುನ್ನ ನಾನು ನನ್ನ ಅಪ್ಡೇಟ್ ಮಾಡಬೇಕು ಏಕೆಂದರೆ ನನ್ನ ಅಪ್ಡೇಟ್ ಸ್ಟೇಷನ್ ನಲ್ಲಿ ಈ ಎಲ್ಲಾ ಪಾಯಿಂಟ್ ಗಳು ಇವೆ ವಿ ಪಾಯಿಂಟು a ನಿಂದ b ಗೆ ಹೋಗುವ ಮೊದಲು ನಾನು ನನ್ನ ಅಪ್ಡೇಟ್ ಮಾಡಬೇಕು ಬೇರೆ ಶಬ್ದ ಗಳಲ್ಲಿ ಹೇಳುವುದಾದರೆ ಆಗಬೇಕೆಂದಿಲ್ಲ ಯಾರು ಹೇಳಿದರು ಅದು ಒಂದೇ ಅಂತ ನಾನು ಆ ರೀತಿಯಲ್ಲಿ ಎಂಬ ಅಸೆನ್ಶನ್ ಮಾಡಬಹುದಿತ್ತು ಆದ್ದರಿಂದ ನಾನು ಎಂದು ಸರಳವಾಗಿ ಅಂದುಕೊಳ್ಳೋಣ ಇದು ಏನು ಆಗುವುದು ಮತ್ತು ಅಪ್ಡೇಟ್ ಇಕ್ವೇಶನ್ ಸರಿ ಆಗಲು ಇದು ಡೆಲ್ಟಾ t ತಾವು ಗಿಂತ ಕಡಿಮೆ ಇರಬೇಕು ಇದು ಅಧಿಕವಾದ ಫ್ಯಾಕ್ಟರ್ ಬಂದಿದೆ ಏಕೆಂದರೆ ಈ ಪಾಯಿಂಟ್ ಗಳು ಚೌಕದ ಮೇಲೆ ಅರೇ ಆಗಿದೆ ಮತ್ತು ನೀವು ಮಧ್ಯದ ಪಾಯಿಂಟ್ ಗಳ ನಡುವಿನ ಡಯಾಗನಲ್ ನೋಡುತ್ತಿರುವಿರಿ 3Dಎಲ್ಲಿ ಏನು ಆಗುವುದು ಎಂದು ನೀವು ಅಂದಾಜಿಸಬಹುದೆ ಹೌದು ನನಗೆ ರೂಟ್ 3 ದೊರೆಯುವುದು ವಿದ್ಯಾರ್ಥಿ ಅದೇ ಅಲ್ಲವೇ ನಾನು ಕೇವಲ ಕನಿಷ್ಠ ದೂರವನ್ನು ನೋಡುತ್ತಿದ್ದೇನೆ ಸಿಗ್ನಲ್ ತಲುಪುವ ಮುನ್ನ ನಾನು ನನ್ನ ಅಪ್ಡೇಟ್ ಮಾಡಬೇಕಿದೆ ಯಾವುದು ಕಷ್ಟ 1D ಅಥವಾ 2D ಅಥವಾ 3D ಇವತ್ತು ನೀವು ಇವನ್ನು ಕಂಪ್ಯೂಟೇಶನ್ ರಿಸೋರ್ಸ್ ಮೇಲೆ ವಿಂಗಡನೆ ಮಾಡಬೇಕು 3D ತುಂಬಾ ಕಠಿಣವಾದದ್ದು ಏಕೆಂದರೆ ತುಂಬಾ ಫೈನ್ ಆಗಿರಬೇಕು ಮತ್ತು ಟೈಟ್ ಆಗಬೇಕು ಈಗ ಯಲ್ಲಿ ಆಗಿರಬಹುದು ಚೆನ್ನಾಗಿಲ್ಲ ಆದ್ದರಿಂದ 3D ಯಲ್ಲಿ ಹಯ್ಯರ್ ದಿಮೆಂಶನ್ ಗಳು ಫೈನ್ ಟೈಮ್ ದಿಸ್ಕ್ರೇಟೈಸೇಶನ್ ಬಯಸುತ್ತವೆ ನಾವೇನು ಮಾಡಿದ್ದೇವೆ ನಾವು ಸ್ಪೇಸ್ ಅಪ್ಡೇಟ್ ಟೈಮ್ ಅಪ್ಡೇಟ್ ಸ್ಟೆಬಿಲಿಟಿ ಯಾವ ಕಂಡೀಶನ್ ನಲ್ಲಿ ವೇವ್ ಇರುವುದು ಹೇಗೆ ವೇವ್ ಕಾಣುವುದು ಮತ್ತು ಕರೆಂಟ್ ಸ್ಟೆಬಿಲಿಟಿ ಕರಿಯ ಎಂದರೆ ಏನು ಎಂಬುದನ್ನು ತಿಳಿದೆವು ಈಗ ನಾವು ಒಳ್ಳೆಯ ಮುಂದಿನ ಪ್ರಶ್ನೆ ಕೇಳೋಣ ನೀವು ಬರೆದಿರುವುದನ್ನು ಸದ್ಯಕ್ಕೆ ಬಿಟ್ಟುಬಿಡಬಹುದು ನಾವು ಹಂತ ಹಂತ ವಾಗಿ ಹೋಗೋಣ ನನಗೆ ಸ್ಟೆಬಿಲಿಟಿ ದೊರೆಯಿತು ನನ್ನ ಉತ್ತರ ಸರಿಯೇ ಇದು ನನ್ನ ಮುಂದಿನ ಪ್ರಶ್ನೆ ಕನ್ವರ್ಜೆನ್ಸ್ ಹೌದಾ ಎಂದು ನಾವು ವ್ಯವಸ್ಥಿತವಾಗಿ ಮುಂದುವರಿಯೋಣ ನಾವು ಯಾವುದರಿಂದ ಪ್ರಾರಂಭಿಸುವುದು FDTD ಗೆ Yeeಸೆಲ್ ನ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಏನಾಗಿತ್ತು ಮ್ಯಾಕ್ಸ್ವೆಲ್ ನ ಇಕ್ವೇಶನ್ ಗಳು ಪಾರ್ಶಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ನಾವು PDE ಗಳೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಈ PDE ಗಳಿಗೆ ಏನು ಮಾಡಿದೆವು ಮುಂದೆ ನಾವು Yee ಸೆಲ್ ಗೆ ಹೋದೆವು ಅಂದರೆ ನಾವು ದಿಸ್ಕ್ರೇಟೈಸೇಶನ್ ಮಾಡಿದೆವು ನಾವು ಇಲ್ಲಿ ಬಾಣದಗುರುತು ಬಿಡಿಸೋಣ ನಾವು ದಿಸ್ಕ್ರೇಟೈಸೇಶನ್ ಮಾಡಿದೆವು ಒಮ್ಮೆ ದಿಸ್ಕ್ರೇಟೈಸೇಶನ್ ಮಾಡಿದ ಮೇಲೆ ನಮಗೆ ಯಾವ ತರಹದ ಇಕ್ವೇಶನ್ ಸಿಗುವುದು ಅವು ಲೀನಿಯರ್ ಹೌದಾ ನಾವು ಟೈಲರ್ ಥಿಯರಂ ಬಳಸೋಣ ನಾವು ಫಂಕ್ಷನ್ ವಾಲ್ಯು ಅನ್ನು ದಿರೈವೇಟಿವ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ನನಗೆ ಇಕ್ವೇಶನ್ ಗಳ ಸಿಸ್ಟಮ್ ದೊರೆಯಿತು ನಾನು ಇವನು ಆಲ್ಜಿಬ್ರಾಇಕ್ ಹಿಕ್ವಿಷನ್ ಗಳಾಗಿ ಬರೆಯಬಹುದು ನನಗೆ ಈ ದಿಸ್ಕ್ರೇಟೈಸೇಶನ್ ಅಲ್ಗೆಬ್ರಾಯಿಕ್ ಇಕ್ವೇಶನ್ ಗಳ ಸಿಸ್ಟಮ್ ಕೊಟ್ಟಿತು ದಿಸ್ಕ್ರೇಟೈಸೇಶನ್ ಡೆಲ್ಟಾ x ಮತ್ತು ಡೆಲ್ಟಾ y ಮೇಲೆ ಅವಲಂಬಿತವಾಗಿ ವಾಗಿದೆ ಅದೇ ದಿಸ್ಕ್ರೀಟ್ ಇದೇ ಪ್ರಕಾರ ನೀವು ರಿವರ್ಸ್ ಡೈರೆಕ್ಷನ್ ನಲ್ಲಿ ಹೋಗಿ ಕನ್ಸಿಸ್ತೆನ್ಸಿ ಕೇಳಬಹುದು ಅಂದರೆ ನಾನು ದಿಸ್ಕ್ರೀಟ್ಐಸ್ ಮಾಡಿರುವ ಈ ಇಕ್ವೇಶನ್ ಗಳು ನಿಜವಾದ PDE ಗಳೊಂದಿಗೆ ಕನ್ಸಿಸ್ತೆಂಟ್ ಇದೆಯಾ ಎಂದು ಈ ಒಂದು ಪ್ರಶ್ನೆ ಕೇಳಬಹುದು ಈಗ ಅದನ್ನು ಬಿಡೋಣ ಒಮ್ಮೆ ನನಗೆ ಆಲ್ಜಿಬ್ರಾಇಕ್ ಇಕ್ವೇಶನ್ ಗಳು ದೊರೆತಮೇಲೆ ನಾನು ಏನು ಮಾಡಿದೆ ನಾನು ಅವನ್ನು ಸೋಲ್ವ್ ಮಾಡಿದೆ ಸೋಲ್ವ್ ಮಾಡಿದ ಮೇಲೆ ನನಗೆ ಅಪ್ರಾಕ್ಸಿಮೇಟ್ ಸಲ್ಯೂಷನ್ ದೊರೆಯಿತು ನಾನು ಯಾವ ಕಂಡಿಶನ್ ಮೇಲೆ ನನಗೆ ಅಪ್ರಾಕ್ಸಿಮೇಟ್ ಸಲ್ಯೂಷನ್ ಸಿಕ್ಕಿತು ಸ್ಟೆಬಿಲಿಟಿ ಅಲ್ಲವೇ ಸ್ಟೆಬಿಲಿಟಿ ಇಂದ ನನಗೆ ಸಿಕ್ಕಿದ ಸಲ್ಯೂಷನ್ ಅರ್ಥಪೂರ್ಣ ವಾಯಿತು ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಸ್ಟೆಬಿಲಿಟಿ ಅಗತ್ಯ ಈ ತರಹದ ಸ್ಕ್ವೇರ್ ಬಾಕ್ಸ್ ಗಳಿಂದ ಏನಾದರೂ ಮಿಸ್ಸಿಂಗ್ ಇದೆಯಾ ನನ್ನ ಬಳಿ PDE ಇದೆ ಇಕ್ವೇಶನ್ ಗಳ ಸಿಸ್ಟಮ್ ಅಪ್ರಾಕ್ಸಿಮೇಟ್ ಸಲ್ಯೂಷನ್ ಇವೆ ಬೇರೆ ಏನು ಬೇಕು ಹಿಂಟ್ ಏನೆಂದರೆ ನಾನು 3 ಬಾಕ್ಸ್ ಬಿಡಿಸುತ್ತಿದ್ದೆ ಆಕ್ಚುವಲ್ ಸೊಲ್ಯೂಷನ್ ಎಕ್ಸಾಕ್ಟ್ ಸಲ್ಯೂಷನ್ ಹಿಂದಿನ ಕಾಲದಲ್ಲಿ ಯಾವಾಗ ಕಂಪ್ಯುಟೇಶನ್ ಇರಲಿಲ್ಲ ಆಗ ಇಲ್ಲಿಂದ ಇಲ್ಲಿಗೆ ಏನು ಉಪಯೋಗಿಸಿ ಹೋಗುತ್ತಿದ್ದೆ ಅನಾಲಿಟಿಕಲ್ ಅಲ್ಲವೇ ಆದರೆ ನಮಗೆ ತಿಳಿದಿದೆ ಹೆಚ್ಚಿನ ಸಲ ಇದು ಸಾಧ್ಯ ಇಲ್ಲ ಅದಕ್ಕೆ ನಿಮ್ಮ ಬಳಿ ನ್ಯೂಮರಿಕಲ್ ವಿಧಾನಗಳು ಇವೆ ಇದೇನು ಇದಕ್ಕೆ ನಾನು ಏನು ಬರೆಯಲಿ ಕನ್ವರ್ಜನ್ಸ್ ಅಲ್ಲವೇ ಅದು ಕನ್ವರ್ಜನ್ಸ್ ಮ್ಯಾಥಮೆಟಿಕಲಿ ನಾನು ಕನ್ವರ್ಜನ್ಸ್ ಹೇಗೆ ಬರೆಯುವೆ ಯಾವ ಕಂಡೀಶನ್ ಗಳು ಇರುತ್ತವೆ ನನ್ನ ಬಳಿ ಅಪ್ರಾಕ್ಸಿಮೇಟ್ ಸಲ್ಯೂಷನ್ ಇದೆ ನನಗೆ ಕನ್ವರ್ಜನ್ಸ್ ಬೇಕು ಕನ್ವರ್ಜನ್ಸ್ ಎಂದರೆ ಏನು ಆಗ ನನಗೆ ಟ್ರೂ ಸಲ್ಯೂಷನ್ ಸಿಗುತ್ತದೆ ನಿಜ ಜೀವನದಲ್ಲಿ ನನ್ನ ಬಳಿ ಕನ್ವರ್ಜನ್ಸ್ ಒಟ್ಟಿಗೆ ತುಲನೆ ಮಾಡಲು ಟ್ರೂ ಸಲ್ಯೂಷನ್ ಇದೆಯಾ ಹಾಗಿದ್ದರೆ ಕನ್ವರ್ಜನ್ಸ್ ನ ಕಲ್ಪನೆ ಏನು ವಿದ್ಯಾರ್ಥಿ ನ್ಯೂಮರಿಕಲ್ ನ್ಯೂಮರಿಕಲ್ ಕನ್ವರ್ಜನ್ಸ್ ಮುಂದಿನ ದಿಸ್ಕ್ರೇಟೈಸೇಶನ್ ಹೆಚ್ಚು ಭಿನ್ನವಾಗಿರುವುದಿಲ್ಲ ಒಂದು ಪಾಯಿಂಟ್ ನಂತರ ದಿಸ್ಕ್ರೀಟ್ಐಸಿ ಮಾಡುವುದು ಕೂಡ ಸೇಮ್ ಉತ್ತರ ಕೊಡುತ್ತದೆ ಇದೇ ನಮ್ಮ ನ್ಯೂಮರಿಕಲ್ ಕನ್ವರ್ಜನ್ಸ್ ನಾವು ಸ್ಟೆಬಿಲಿಟಿ ಸಲ್ಯೂಷನ್ ನೋಡಿದ್ದೇವೆ ಕನ್ವರ್ಜನ್ಸ್ ಮಾಡಲು ಕಷ್ಟ ಇರುವುದರಿಂದ ಮುಖ್ಯವಾಗಿ ಇದಕ್ಕೆ ಲಾಕ್ಸ್ ಮತ್ತು ರಿಚ್ಟ್ಮಿಯರ್ ಥಿಯರಂ ಇದೆ ಅದು ಏನು ಹೇಳುತ್ತಿದೆ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲೆಮ್ ಮತ್ತು ಫೈನಲ್ ದಿಫರೆನ್ಸ್ ಅಪ್ರಾಕ್ಸೈಮೇಶನ್ ನೀಡಲಾಗುತ್ತದೆ ಆದ್ದರಿಂದ ಇದನ್ನೇ ನನಗೆ ನೀಡಲಾಗಿದೆ ಆದ್ದರಿಂದ ಇದು ಏನನ್ನು ಹೇಳುತ್ತಿದೆ ಇದು ಸ್ಟೆಬಿಲಿಟಿ ಹಿಕ್ವಿಷನ್ ಗಳನ್ನು ಸಹ ಪೂರೈಸಬೇಕು ಅದು ಉತ್ತಮವಾಗಿದೆನೀವು ನನಗೆ ಸ್ಟೆಬಿಲಿಟಿ ಕೊಡುವುದಾದರೆ ಸ್ಟಬಿಲ್ಟಿ ಕನ್ವರ್ಜೆನ್ಸ್ ಇಗೆ ಸಾಕಾಗುತ್ತದೆ ಆದ್ದರಿಂದ ಇದು ಗಣಿತಜ್ಞರು ಮಾಡುವ ಥಿಯರಂ ಗಳಲ್ಲಿ ಒಂದಾಗಿದೆ ಇದನ್ನು ಪ್ರಾಯೋಗಿಕವಾಗಿ ಎಂಜಿನಿಯರ್ಗಳಾಗಿ ನಾವು ಹೆಚ್ಚು ಬಳಸುವುದಿಲ್ಲ ಆದರೆ ಯಾರಾದರೂ ನಿಮ್ಮನ್ನು ಕೇಳಿದರೆ ನಿಮಗೆ ತಿಳಿದಿರಬೇಕು ನಿಮ್ಮ ಸಲ್ಯೂಷನ್ ನಿಜವಾದ ಸಲ್ಯೂಷನ್ ಗೆ ಕನ್ವರ್ಜ ಆಗುವುದು ಎಂಬ ಭರವಸೆ ಏನು ನಿಮಗೆ ನಿಜವಾದ ಸಲ್ಯೂಷನ್ ತಿಳಿದಿಲ್ಲದಿದ್ದರೆ ನೀವು ಆ ವ್ಯಕ್ತಿಗೆ ಹೇಗೆ ಉತ್ತರಿಸುತ್ತೀರಿ ನಿಮಗೆ ಸಾಧ್ಯವಿಲ್ಲ ಆದರೆ ಈ ಥಿಯರಂ ಹೇಳಿ ನನ್ನ ಸಲ್ಯೂಷನ್ ಸ್ಟೇಬಲ್ ಆಗಿದೆಯೇ ಎಂದು ಹೇಳಬಹುದು ಉದಾಹರಣೆಗೆ FTDT ಯಲ್ಲಿ ನೀವು ಏನು ಹೇಳುತ್ತೀರಿ ನನ್ನ ಆಯ್ಕೆ ಯನ್ನು ನೋಡಿ ಕೊರಂಟ್ ಸ್ಟೆಬಿಲಿಟಿ ಕ್ರೈಟೀರಿಯ ಇದು ಸ್ಟೇಬಲ್ ಈ ಥಿಯರಂ ಇಂದ ನನ್ನ ಸೊಲ್ಯೂಷನ್ ಕನ್ವರ್ಜ ಆಗುವುದು ನನಗೆ ಸಾಕು ಮತ್ತು ನೀವು ಕನ್ವರ್ಜನ್ಸ್ ಅನ್ನು ನುಮೇರಿಕಲ್ಲಿ ತೋರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು PDE ಅನ್ನು ಸಾಲ್ವ್ ಮಾಡಿ ಇಲ್ಲದಿದ್ದರೆ ನೀವು ಅದನ್ನು ಸಾಲು ಮಾಡಿದ್ದೀರಿ ಎಂದು ಯಾರಾದರೂ ಹೇಳುತ್ತಾರೆ ನಿಮಗೆ ಏನೋ ಸಲ್ಯೂಷನ್ ಸಿಕ್ಕಿದೆ ಆದರೆ ಇದು ನಿಜವಾದ ಸಲ್ಯೂಷನ್ ಎಂಬುದಕ್ಕೆ ಸಾಕ್ಷಿ ಏನು ಆದ್ದರಿಂದ ಸ್ಟಬಿಲ್ಟಿ ಬಾಟಮ್ ಲೈನ್ ಸ್ಟೆಬಿಲಿಟಿ ಎಂಬುದು ಮುಖ್ಯ ವಿಷಯ ಆದ್ದರಿಂದ ನೀವು ಕಮರ್ಷಿಯಲ್ FDTD ಸಾಫ್ಟ್ವೇರ್ ಅನ್ನು ನೋಡಿದಾಗ ಈ ಕೊರಂಟ್ ಸ್ಟೆಬಿಲಿಟಿ ಫ್ಯಾಕ್ಟರ್ ಮುಖ್ಯ ನಿಮ್ಮ ಸ್ಟೆಬಿಲಿಟಿ ಸ್ಯಾಟಿಸ್ಫೈ ಮಾಡುವ ರೀತಿಯಲ್ಲಿ ಅದನ್ನು ಪಾಲಿಸುತ್ತಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಕನ್ವರ್ಜನ್ಸ್ ಸಹ ತೃಪ್ತಿ ಕೊಳ್ಳಬೇಕು ಈ ಕುರಿತು ಯಾವುದೇ ಹೆಚ್ಚಿನ ಪ್ರಶ್ನೆಗಳಿವೆಯೇ ನಾನು ಹೇಳಿದಂತೆ ಇದು ಕೊರಂಟ್ ಫ್ಯಾಕ್ಟರ್ ಸ್ಯಾಟಿಸ್ಫೈ ಹೊಂದಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದರ ಹೊರತಾಗಿ ಎಂಜಿನಿಯರಿಂಗ್ನಲ್ಲಿ ಹೆಚ್ಚು ಪ್ರಾಯೋಗಿಕ ಬಳಕೆ ಇಲ್ಲ ಇದಕ್ಕೆ ಮಾತ್ರ